ನಾವು ಇಂದು wing ಲೋಡಿಂಗ್ ಬಗ್ಗೆ ಮಾತನಾಡುತ್ತೇವೆ ಈ ಸಮಯದವರೆಗೆ ನಾನು ವಿಭಿನ್ನ ಕಾರ್ಯಗಳಿಗೆ ಅಗತ್ಯವಾದ ತೂಕದ ಅನುಪಾತಕ್ಕೆ ಒಂದು ನೋಟವನ್ನು ಹೊಂದಲು ಪ್ರಯತ್ನಿಸುತ್ತಿದ್ದೆ ಮತ್ತು ಹೆಚ್ಚಿನ ಸೂತ್ರ ಅಥವಾ ಡೇಟಾ ಶೀಟ್ ಇಲ್ಲದೆ ಈ ವಿಧಾನವು ನಡೆದಿತ್ತು ಭೌತಶಾಸ್ತ್ರದ ನಿಯಮವನ್ನು ಬಳಸಿಕೊಂಡು ಈ ಸಂಖ್ಯೆಗಳಿಗೆ ನಾನು ಹೇಗೆ ಆರಂಭಿಕ ಅನುಭವವನ್ನು ಪಡೆಯಬಹುದು ಇದೇ ರೀತಿಯ ವಿಧಾನವು wing ಲೋಡಿಂಗ್ ಮತ್ತು ನಿರ್ದಿಷ್ಟ ಮಿಷನ್ ಕಾರ್ಯಾಚರಣೆಗಳು ಅಥವಾ ಮಿಷನ್ಗಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆ ತೂಕದ ಅನುಪಾತಕ್ಕೆ ಒತ್ತಡದ ಸಂಚಿತ ಪರಿಣಾಮವನ್ನು ನಾವು ಹೊಂದಿರಬೇಕು ಮತ್ತು wingloading ಮತ್ತು ಉತ್ತಮ ವಿನ್ಯಾಸವು ನಾವು ಈ ಎರಡನ್ನೂ ಅತ್ಯುತ್ತಮವಾಗಿ ಬಳಸಿದ್ದೇವೆ ಎಂದು ಖಚಿತಪಡಿಸುತ್ತದೆ ಥ್ರಸ್ಟ್ ಲೋಡಿಂಗ್ ಮತ್ತು wingloading ಅಗತ್ಯವಿದ್ದಾಗ ಒತ್ತಡವನ್ನು ನಿಯಂತ್ರಿಸುವ ಮೂಲಕ thrust loadingಗ್ ಅನ್ನು ಬದಲಿಸಲು ನಮಗೆ ಆಯ್ಕೆಗಳಿವೆ ಹಾರಾಟದಲ್ಲಿರುವಾಗ wing loadingಗ್ ಅನ್ನು ಬದಲಿಸಲು ನಮಗೆ ಹೆಚ್ಚಿನ ನಿಯಂತ್ರಣವಿಲ್ಲದಿರಬಹುದು ಆದರೂ ನಮಗೆ ತಿಳಿದಿದೆ ಏಕೆಂದರೆ ಇಂಧನ ಬಳಕೆ ಇರುತ್ತದೆ wing loadingಗ್ ಇಡೀ ತೂಕದಂತೆ ಕಡಿಮೆಯಾಗುತ್ತದೆ ವಿಮಾನವು ಕಡಿಮೆಯಾಗಲಿದೆ ಅಂತೆಯೇ ನೀವು ವಿಮಾನದಿಂದ ಕೆಲವು ಅಂಗಗಳನ್ನು ಕೈಬಿಟ್ಟಾಗ wing loading ಸಹ ಕಡಿಮೆಯಾಗುತ್ತದೆ ಸಾಮಾನ್ಯ ವಿಮಾನಕ್ಕಾಗಿ ನಿಮಗೆ ತಿಳಿದಿದೆ ನಾನು ಟೇಕಾಫ್ ಮಾಡುವಾಗ ಮತ್ತು ನಾನು ಇಳಿಯುವಾಗ wing loading ವಿಭಿನ್ನವಾಗಿ ಪ್ರಯಾಣಿಕರ ವಿಮಾನಗಳು ನಾವು ಚೆನ್ನಾಗಿ ಹೇಳಿದರೆ ನಾವು ಇನ್ನೂ ವಿಮಾನದಿಂದ ಏನನ್ನೂ ಬಿಡುತ್ತಿಲ್ಲ ಟೇಕ್ಆಫ್ ಮತ್ತು ಸಮಯದಲ್ಲಿ wing loading ಲ್ಯಾಂಡಿಂಗ್ ಸಮಯದಲ್ಲಿ ಲೋಡ್ ಮಾಡುವುದು ವಿಭಿನ್ನವಾಗಿರುತ್ತದೆ ಏಕೆಂದರೆ ಮಿಷನ್ ಅಗತ್ಯದ ಸಮಯದಲ್ಲಿ ಗಣನೀಯ ಪ್ರಮಾಣದ ಇಂಧನ ಬಳಕೆ ಸಂಭವಿಸುತ್ತದೆ ಕ್ರೂಸ್ ಸಮಯದಲ್ಲಿ ಸಹ ಕ್ರೂಸ್ ಪ್ರಾರಂಭದ ಸಮಯದಲ್ಲಿ wing loading ಮತ್ತು ವಿಹಾರದ ಕೊನೆಯಲ್ಲಿ wing loading ಕೂಡ ಬದಲಾಗುತ್ತದೆ ಏಕೆಂದರೆ ಡಿಸೈನರ್ ಇಂಧನ ಬಳಕೆಯಿಂದಾಗಿ ತೂಕದಲ್ಲಿ ಬದಲಾವಣೆ ಕಂಡುಬರುತ್ತದೆ ಯಾವುದೇ ಸಮಯದಲ್ಲಾದರೂ ನೀವು wing loading ಬಗ್ಗೆ ಮಾತನಾಡುತ್ತಿದ್ದೀರಿ ನೀವು ಒಂದು ನಿರ್ದಿಷ್ಟ ಮಿಷನ್ ಬಗ್ಗೆ ಮಾತನಾಡುತ್ತಿದ್ದೀರಿ ಅವುಗಳನ್ನು ಮತ್ತೆ ವಿಂಗ್ ಲೋಡಿಂಗ್wing loading ಟೇಕ್ ಆಫ್ಗೆ ಅನುವಾದಿಸಬೇಕು ಅಂದರೆ ವಿಹಾರದ ಸಮಯದಲ್ಲಿ ನಿರ್ದಿಷ್ಟ wing loading ಅಗತ್ಯವಿದ್ದರೆ ಮತ್ತು ನಿಮಗೆ ತೂಕ ತಿಳಿದಿದ್ದರೆ ಕಡಿಮೆಯಾಗಿದೆ ಆದ್ದರಿಂದ ಟೇಕ್ ಆಫ್ ಪರಿಸ್ಥಿತಿಗಳಲ್ಲಿ ತೂಕವನ್ನು ನೀವು ಸರಿಪಡಿಸಬೇಕು ಮೂಲಭೂತವಾಗಿ ಇದರ ಅರ್ಥವೇನೆಂದರೆ ಪ್ರಯಾಣಿಸುವ ಇಂಧನದ ಪ್ರಮಾಣವನ್ನು ಕ್ರೂಸ್ ಸಮಯದಲ್ಲಿ ಸ್ಥಳೀಯ ತೂಕಕ್ಕೆ ಸೇರಿಸಬೇಕು ಮತ್ತು ರೆಕ್ಕೆ ಪ್ರದೇಶದಿಂದ ಭಾಗಿಸಿ ಟೇಕ್ಆಫ್ ಸಮಯದಲ್ಲಿ ರೆಕ್ಕೆ ಲೋಡಿಂಗ್ ಅನ್ನು ಸರಳವಾಗಿ ಪಡೆಯಲು ಮತ್ತು ನಾನು ರೆಕ್ಕೆ ಲೋಡಿಂಗ್ ಅನ್ನು ನೋಡಲು ಪ್ರಯತ್ನಿಸಿದರೆ WS ಮತ್ತು ಮೂಲ ಕುಶಲ ಅಥವಾ ಮಿಷನ್ ನೋಡಲು ಪ್ರಯತ್ನಿಸಿ ಇಲ್ಲಿ ನನಗೆ ತಿಳಿದಿದೆ ಇದು ಮೂಲತಃ ಬೆಚ್ಚಗಾಗಲು ಮತ್ತು ಹೊರತೆಗೆಯಲು ಇದು climb ಇದು ಕ್ರೂಸ್ ಮತ್ತು ಇದುlanding ಸುರಕ್ಷತೆ ಮತ್ತು ಪ್ರಮಾಣೀಕರಣದ ದೃಷ್ಟಿಕೋನದಿಂದ ನೀವು ವಿಮಾನವನ್ನು ವಿನ್ಯಾಸಗೊಳಿಸುವಾಗಲೆಲ್ಲಾ ನಮಗೆ ತಿಳಿದಿದೆ ನಿಯಂತ್ರಕ ಪ್ರಾಧಿಕಾರವು ವಿಭಿನ್ನ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಉದಾಹರಣೆಗೆ ನಿಮ್ಮ civil FAR ಅನ್ನು ನೀವು ಈಗ ನೋಡಿದರೆ ಅದು EASಆಗಿದೆ ಜಾಗತಿಕವಾಗಿ ನಾವು ಒಂದೇ ವಿಷಯವನ್ನು ಮಾತನಾಡುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಪ್ರಮಾಣೀಕರಣ ನಡೆಯುತ್ತಿದೆ ಆದರೆ ನಾನು 12500 ಪೌಂಡ್ ಅಡಿಯಲ್ಲಿರುವ FAR 23 ಪ್ರಮಾಣೀಕೃತ ವಿಮಾನಕ್ಕಾಗಿ ಹಳೆಯ ವಿವರಣೆಯನ್ನು ಬಳಸುತ್ತಿದ್ದೇನೆ ಒಟ್ಟು ತೂಕವನ್ನು ತೆಗೆದುಕೊಳ್ಳುತ್ತೇನೆ Vstallಅನ್ನು 61 ಗಂಟುಗಳಿಗೆ ಸಮನಾಗಿ ಕಡಿಮೆ ಎಂದು ಸೂಚಿಸಲಾಗಿದೆ ಇದು ಸೆಕೆಂಡಿಗೆ ಸರಿಸುಮಾರು 30 ಮೀಟರ್ ನಾವು Vstall ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಟೇಕ್ಆಫ್ ಮತ್ತು ಲ್ಯಾಂಡಿಂಗ್ Vstall ವೇಗಕ್ಕಿಂತ 10 20 ಪ್ರತಿಶತದಷ್ಟು ಹೆಚ್ಚಾಗಿದೆ ಎಂದು ನೀವು ನೋಡಬಹುದು ಅದು ನಿಮಗೆ ಈಗಾಗಲೇ ತಿಳಿದಿದೆ ಆದರೆ ನಾನು Vstall ಮತ್ತು WS ನಿಂದ ಸಂಪರ್ಕಿಸಲು ಪ್ರಯತ್ನಿಸಿದಾಗ ನಾನು Vstall ಬಗ್ಗೆ ಮಾತನಾಡುವಾಗ ಇದು 2 W by S by rho CL ಅಥವಾ CLmax ಎಂದು ನನಗೆ ತಿಳಿದಿದೆ ಒಮ್ಮೆ ನೀವು CLmax ಅನ್ನು ಹೊಂದಿಸಿರುವ ವಿಮಾನ ನಿರ್ದಿಷ್ಟ wingtail ಮತ್ತು ಫ್ಯೂಸ್ಲೇಜ್ ಸಂಯೋಜನೆಯನ್ನು ಆಯ್ಕೆ ಮಾಡಿದ ನಂತರ ಇದು CLmax ಎಂದು ನಾವು ಹೇಳುತ್ತೇವೆ ಮತ್ತು ಇದನ್ನು 1 2 ಕ್ಕೆ ಸಮನಾಗಿ ಹೇಳೋಣ ಫ್ಲಾಪ್ಗಳನ್ನು ಬಳಸುವ ಮೂಲಕ ನೀವು ಸ್ಥಳೀಯವಾಗಿ CLmax ಅನ್ನು ಹೆಚ್ಚಿಸಬಹುದು ಅದು ಹೆಚ್ಚು ಸಾಧನಗಳಲ್ಲ ಮತ್ತು ನೀವು ಈ CLmax ಅನ್ನು 1 2 ರಿಂದ 5 ರವರೆಗೆ ತೆಗೆದುಕೊಳ್ಳಬಹುದು ನೀವು CLmax ಅನ್ನು ಹೆಚ್ಚಿಸಿದರೆ ಇದರ ಅರ್ಥವೇನು ನಿಮ್ಮ Vstall ಕಡಿಮೆಯಾಗಲಿದೆ ಮತ್ತು ಅದು ಸಹಾಯ ಮಾಡುವುದಿಲ್ಲ ಈ ಟೇಕ್ ಆಫ್ ದೂರವನ್ನು ಕಡಿಮೆ ಮಾಡುವಲ್ಲಿ ಇದು ಅಗತ್ಯವಿರುವ ಒತ್ತಡದ ಪ್ರಮಾಣವನ್ನು ಸಹ ಕಡಿಮೆ ಮಾಡುತ್ತದೆ ಏಕೆಂದರೆ ನಾವು ಇಲ್ಲಿಂದ ವೇಗವನ್ನು ಹೆಚ್ಚಿಸಬೇಕಾಗಿರುವುದರಿಂದ V ವೇಗವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿರ್ದಿಷ್ಟ ಎತ್ತರಕ್ಕೆ WSಅನ್ನು ಬೇಡಿಕೆಯಿಡುತ್ತದೆ ಆದ್ದರಿಂದ ನೀವು Vs star ಕ್ಕೆ ಸಮನಾಗಿ Vs ಅನ್ನು ಸೂಚಿಸಿದ ನಂತರ WS ಆಗಿರಬೇಕು half rho V square into CLmax ಮತ್ತು V 1 1 ರಿಂದ 1 2 V star ವಾಗಿರಬಹುದು ಎಂದು ನಿಮಗೆ ತಿಳಿದಿರುತ್ತದೆ ಅಲ್ಲಿ ಕೆಲವು ಸಂಖ್ಯೆಗಳು 1 15 ಅಥವಾ 1 3 ಆಗಿರಬಹುದು ಎಂದು ನೀವು ಕಂಡುಕೊಳ್ಳುತ್ತೀರಿ ಮುಖ್ಯ ವಿಷಯವೆಂದರೆ ನಾನು ಯಾವ ಎತ್ತರದಲ್ಲಿ ಹೊರಟಿದ್ದೇನೆ ಎಂದು ತಿಳಿದ ನಂತರ ನೀವು ಸಮುದ್ರ ಮಟ್ಟದಿಂದಲೂ ಸಹ ಎತ್ತರದಿಂದ ಹೊರಹೋಗಬಹುದು Vನಿಮಗೆ ಏನೂ ತಿಳಿದಿಲ್ಲ ಆದರೆ 1 1 ರಿಂದ 1 2 ಪಟ್ಟು Vstall ಮತ್ತು ಯಾವ CLmax ನೀವು ಹಾರಲು ಹೊರಟಿದ್ದೀರಿ ಅದು ನಿಮಗೆ ಯಾವ ರೀತಿಯ wingloading ಅಗತ್ಯವಿದೆ ಎಂಬುದನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ನಿಮ್ಮ Vstall ಮಿತಿಯು Vstall ಸೆಕೆಂಡಿಗೆ 30 ಮೀಟರ್ಗಿಂತ ಹೆಚ್ಚು ಇರಬಾರದು ಎಂದು ನೀವು ಹೇಳುತ್ತೀರಿ ಆಗ ನಿಮಗೆ Vಟೇಕ್ಆಫ್ 30 ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ 1 2 ಎಂದು ಹೇಳೋಣ ಆದ್ದರಿಂದ ನೀವು ಇಲ್ಲಿ ಹಾಕಿದ ಗಾಳಿಯ ಸಾಂದ್ರತೆಯು CLmax ಮೌಲ್ಯವನ್ನು ಇರಿಸಿ ಅದು ಪ್ಲೇನ್ ವಿಂಗ್ 1 1 ರಿಂದ 1 2 ರಷ್ಟಿರಬಹುದು ನೀವು ವಿವಿಧ ರೀತಿಯ ಫ್ಲಾಪ್ಗಳನ್ನು ಬಳಸುತ್ತಿದ್ದರೆ ಅದು CLmax ಮೌಲ್ಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಟೇಕ್ ಆಫ್ ಷರತ್ತುಗಳನ್ನು ಕಾಪಾಡಿಕೊಳ್ಳಲು WS ಏನು ಎಂದು ನಿಮಗೆ ತಿಳಿದಿದೆ ನಿರ್ದಿಷ್ಟ ನಿಗದಿತ ಟೇಕ್ ಆಫ್ಗೆ ಅಗತ್ಯವಾದ wingloadingನ ಕಲ್ಪನೆಯನ್ನು ನೀವು ಪಡೆಯುತ್ತಿರುವ ಒಂದು ಮಾರ್ಗ ಇದು ಆದರೆ Vs ಅನ್ನು ಕುಶಲತೆಯಿಂದ ನಿರ್ವಹಿಸಲು ನೀವು ಬಯಸಿದರೆ ನೀವು ಇಲ್ಲಿ ನೋಡಿದ ಒಂದು ಪ್ರಯೋಜನವೆಂದರೆ ನೀವು V ಟೇಕ್ ಆಫ್ ಅನ್ನು ಕುಶಲತೆಯಿಂದ ನಿರ್ವಹಿಸಲು ಬಯಸುತ್ತೇವೆ ಫ್ಲಾಪ್ಸ್ನಲ್ಲಿ ವಿಭಿನ್ನ ವಿಭಿನ್ನ ಡಿಫ್ಲೆಕ್ಷನ್ಗಳನ್ನು ನೀಡುವ ಮೂಲಕ ಫ್ಲಾಪ್ಗಳನ್ನು ಬಳಸುವ ಮೂಲಕ ನಾವು ಯಾವಾಗಲೂ CLmax ಮೌಲ್ಯದೊಂದಿಗೆ ಆಡುತ್ತೇವೆ ನೀವು ಏರಲು ಬಂದಾಗ ಮತ್ತು ಯಾರಾದರೂ ನಿಮಗೆ ಅಭಿವ್ಯಕ್ತಿ ದರವನ್ನು ನೀಡುತ್ತಾರೆ ಎಂದು ಹೇಳೋಣ ಅಥವಾ ಏರುವಿಕೆಯ ದರವು W by S into Z divided by 3 rho infinity CD naught ನಾನು T by W max square into L by D square Z ಮತ್ತು ಗರಿಷ್ಠ rate of climbವನ್ನು ಬರೆಯುತ್ತೇನೆ ಇದು ಜೆಟ್ ಗಾಗಿರುತ್ತದೆ ಒಂದು ಪ್ರೊಪೆಲ್ಲರ್ಗೆ ಇದು np by W minus 0 8776 under root W by S rho CD naught 1 by L by D 3 by 2 ರಿಂದ ಮತ್ತು ಸಹಜವಾಗಿ Z equal to 1 plus under root 1 plus 3 L by D square into T by W max square ಈ ರೀತಿಯದ್ದಾಗಿದೆ ಡಿಸೈನರ್ ಆಗಿ ನೀವು ಈ ಅಭಿವ್ಯಕ್ತಿಯನ್ನು ನೋಡಿದರೆ ನಾನು ನಿಶ್ಚಿತ ವಿನ್ಯಾಸಕನು ಪರಿಕಲ್ಪನಾ ವಿನ್ಯಾಸ ಸರಿಯಾದ ಮತ್ತು ಯಾವುದೇ ಪರಸ್ಪರ ಕ್ರಿಯೆಯ ವಿಷಯದಲ್ಲಿ ಯೋಚಿಸುವಾಗ ನಿಜವಾಗಿಯೂ ಪ್ರೇರೇಪಿಸುವುದಿಲ್ಲ ನಾನು ನಿಮ್ಮೊಂದಿಗೆ ಹೊಂದಿದ್ದೇನೆ ಅದನ್ನು ಅಭಿವೃದ್ಧಿಪಡಿಸಲು ನಾನು ಪ್ರಯತ್ನಿಸುತ್ತೇನೆ ಮೂಲಭೂತ ತಿಳುವಳಿಕೆ ನಾವು ಈ ಅಭಿವ್ಯಕ್ತಿಯನ್ನು ಪರಿಕಲ್ಪನಾ ಹಂತದಲ್ಲಿ ತಪ್ಪಿಸಬೇಕು ಮತ್ತು ನಮ್ಮ ವಿಧಾನ ಯಾವುದು ನಾನು ಅದನ್ನು ಚರ್ಚಿಸೋಣ ನಾವು ಹೇಳೋಣ rate of climb ಬಗ್ಗೆ ಮಾತನಾಡುತ್ತಿದ್ದೇವೆ ಏರುವಿಕೆಯ ದರ ಎಷ್ಟು ಮೂಲಭೂತವಾದ T V minus D V by W ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಹೆಚ್ಚುವರಿ ಶಕ್ತಿಯು ತೂಕದಿಂದ ಭಾಗಿಸಲ್ಪಟ್ಟಿದೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ನೀವು ಸಣ್ಣ ಕೋನದಲ್ಲಿ ಸ್ಥಿರ ವೇಗದಲ್ಲಿ ಏರಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಈಗ ನಾನು ಇದನ್ನು ನೋಡಿದರೆ ನಾನು ಇದನ್ನು T by W into Vಎಂದು ಬರೆಯುತ್ತೇನೆ ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾವು ನೋಡಲು ಪ್ರಯತ್ನಿಸುತ್ತಿದ್ದೇವೆ wingloading ಏರಿಕೆಯ ದರವನ್ನು ಹೇಗೆ ಪರಿಣಾಮ ಬೀರುತ್ತದೆ ಅದು ನಮ್ಮ ಮೂಲ ತಿಳುವಳಿಕೆ q infinity CD V by W by S ಡ್ರ್ಯಾಗ್ half rho V square that is q infinite CD V ಆಗಿದೆ ಮತ್ತು ಇದು V into T by W minus half rho V square S CD by W by S ಅಲ್ಲಿ ಬರೆಯುತ್ತದೆ ಅಲ್ಲಿ V ಸರಿಸುಮಾರು 2 W by S rho CL ನಾನು ಏರುವಾಗ ನಮಗೆ ಅರ್ಥವಾಗುತ್ತದೆ ನಂತರ ಇದು ಲಿಫ್ಟ್ ಲಿಫ್ಟ್ W cos gamma ಘಟಕವನ್ನು ಮಾತ್ರ ಸಮತೋಲನಗೊಳಿಸಲಿದೆ ಆದ್ದರಿಂದ ಇಲ್ಲಿ cos gamma ಇರುತ್ತದೆ ಆದರೆ ನಾವು ಸಣ್ಣ ಏರಿಕೆಯನ್ನು ಊಹಿಸಿಕೊಂಡುವೆ ಅದು ನಿಜವಾಗಿದ್ದರೆ ನಾನು ಏನು ಪಡೆಯುತ್ತೇನೆ ಆಗ ನಾನು rate of climbವನ್ನು ಪಡೆಯುತ್ತೇನೆunder root 2 W by S by rho CL T by W minus 1 by CL by CD ಆದ್ದರಿಂದ ಏರುವಿಕೆಯ ದರ ನಾನು V into T by W minus half rho V square S CD by W by S ನಿಂದ ಬರೆಯಬಹುದು ಮತ್ತು ಈಗ ನಾನು ಇದನ್ನು under root 2 W by S rho CL into T by W minus half rho or V square ನಾನು 2 W by S by rho CL into S into CD by W by S ನಿಂದ ಬರೆಯುತ್ತೇನೆ ಸರಿ V square 2 W by rho CL then S CD by W by S ಮತ್ತು ಇದು ನನಗೆ 2 W by S rho CL into T by W minus rho rho ರದ್ದಾಗುತ್ತದೆ 2 ರದ್ದುಗೊಳ್ಳುತ್ತದೆ WSರದ್ದುಗೊಳ್ಳುತ್ತದೆ ಮತ್ತು Sಇಲ್ಲಿ ಇರಬಾರದು ಆದರೆ WS ಇಲ್ಲಿ ನಾವು S ಅನ್ನು ಮಾತ್ರ ಬರೆದಿದ್ದೇವೆ ಆದ್ದರಿಂದ ಇದು minus one by CL by C D ಆಗಿರುತ್ತದೆ ದಯವಿಟ್ಟು ಈ ಅಭಿವ್ಯಕ್ತಿಗಳನ್ನು ಪರಿಶೀಲಿಸಿ ಆದ್ದರಿಂದ ಡಿಸೈನರ್ಗೆ ಅವರು ಈ ರೀತಿಯ ಅಭಿವ್ಯಕ್ತಿಯಿಂದ ತುಂಬಾ ಸಂತೋಷವಾಗುತ್ತಾರೆ ಒಂದು ವೇಳೆ ಅವನು ಅಭಿವ್ಯಕ್ತಿಯನ್ನು ಪಡೆಯಲು ಬಯಸಿದರೆ ಆದರೆ ಇವೆಲ್ಲವೂ ಬಹಳ ಸರಳವಾದ ತಿಳುವಳಿಕೆಯನ್ನು ಆಧರಿಸಿವೆ ಇದರಿಂದ ಅವನು ಯಾವ ಸಂದೇಶವನ್ನು ಪಡೆಯುತ್ತಾನೆ ನೀವು WS ಎತ್ತರಕ್ಕೆ ಹಾರುತ್ತಿದ್ದರೆ ಏರುವಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ ಎಂದು ಅವರು ಹೇಳುತ್ತಾರೆ W by S ಹೆಚ್ಚಿನ ಎಂದರೆ ರೆಕ್ಕೆ ಪ್ರದೇಶವು ಕಡಿಮೆ ಆದ್ದರಿಂದ ಡ್ರ್ಯಾಗ್ ಕಡಿಮೆ ಇರುತ್ತದೆ ಆದ್ದರಿಂದ ನಿರ್ದಿಷ್ಟ ಒತ್ತಡಕ್ಕಾಗಿ ನೀವು ಹೆಚ್ಚು ವೇಗವನ್ನು ಹೊಂದಿರುತ್ತೀರಿ ಆದ್ದರಿಂದ ಏರುವಿಕೆಯ ಪ್ರಮಾಣ ಹೆಚ್ಚಾಗಬೇಕು ಏಕೆಂದರೆ ಏರುವಿಕೆಯ ಪ್ರಮಾಣ ಏನೂ ಅಲ್ಲ ಆದರೆ V sin gamma ಆದ್ದರಿಂದ ಎಲ್ಲವೂ ಒಂದೇ ಆಗಿರುತ್ತದೆ ರೆಕ್ಕೆ ಪ್ರದೇಶವು ಕಡಿಮೆಯಾದರೆ ವೇಗ ಹೆಚ್ಚಳವು ಹೆಚ್ಚು ಇರುತ್ತದೆ ಆದ್ದರಿಂದ W by S ಹೆಚ್ಚಿಸುವುದು ಎಂದರೆ ರೆಕ್ಕೆ ಪ್ರದೇಶವನ್ನು ಕಡಿಮೆ ಮಾಡುವುದು ಎಳೆಯುವುದು ಕಡಿಮೆಯಾಗುವುದು ಆದ್ದರಿಂದ ಏರುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ ಮತ್ತು ಇಲ್ಲಿ ನೀವು TW ಹೆಚ್ಚಾಗಿದೆ ಏರುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ ಮತ್ತು CLCD ಇದ್ದಾಗ ಈ ಮೌಲ್ಯವು ಕಡಿಮೆಯಾಗುತ್ತದೆ ಆದ್ದರಿಂದ ಮತ್ತೆ ಏರುವಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಡಿಸೈನರ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡುತ್ತದೆ ನಾನು ಏರಿಕೆಯ ದರದ ಬಗ್ಗೆ ಮಾತನಾಡುವಾಗ TW ಮತ್ತು WSನ ಸಂಯೋಜಿತ ಪರಿಣಾಮ ಏನು ಆದ್ದರಿಂದ ಅವರು ಅನೇಕ ದೊಡ್ಡ ದೊಡ್ಡ ಸಮೀಕರಣಗಳಿಗೆ ಹೋಗುವುದಿಲ್ಲ ಅಲ್ಲಿಂದ ಅವರು ಪರಿಕಲ್ಪನಾ ವಿನ್ಯಾಸವನ್ನು ವಿಕಸಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಏರಿಕೆಯ ದರದಿಂದ ಈಗ ನಾವು ವಿಹಾರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಪರಿಕಲ್ಪನಾ ಹಂತದಲ್ಲಿ ನಮ್ಮ ವಿಮಾನ ಸಂರಚನಾ ಆಯ್ಕೆಗಾಗಿ ಇದನ್ನು ಬಳಸಲು ಪ್ರಯತ್ನಿಸುವ ಮೊದಲು ನಾವು ಇದನ್ನು ಪರಿಷ್ಕರಿಸುತ್ತಿದ್ದೇವೆ ಕ್ರೂಸ್ಗಾಗಿ ನಾವು ಮುಖ್ಯವಾಗಿ ನೆನಪಿಸಿಕೊಳ್ಳುತ್ತೇವೆ ಏಕೆಂದರೆ ನಾವು ಮಿಷನ್ನ ಅವಶ್ಯಕತೆ 20 ನಿಮಿಷಗಳು 30 ನಿಮಿಷಗಳು ಎಂದು ನೀವು ನೋಡಿದರೆ ಮಿಷನ್ ಅವಶ್ಯಕತೆಗಳನ್ನು ನಿರ್ಧರಿಸುವ ಶ್ರೇಣಿಯೇ ಗರಿಷ್ಠ ಸಮಯ ಈಗ ಶ್ರೇಣಿಯ ಅಗತ್ಯವನ್ನು ಪೂರೈಸಲು Wingloading ಅನ್ನು ಹುಡುಕುತ್ತಿದ್ದೇನೆ ಮತ್ತು ನಾನು ಪ್ರೊಪೆಲ್ಲರ್ ಚಾಲಿತ ವಿಮಾನವನ್ನು ತೆಗೆದುಕೊಂಡರೆ ಮತ್ತು ಶ್ರೇಣಿಯ ಗರಿಷ್ಠ ಮಟ್ಟಕ್ಕೆ CL CDoKಸಮನಾಗಿರಬೇಕು ಎಂದು ನಮಗೆ ತಿಳಿದಿದೆ ಇದರರ್ಥ CDCL ಗರಿಷ್ಠವಾಗಿರುತ್ತದೆ Wingloading ವಿಷಯದಲ್ಲಿ ಇದರ ಅರ್ಥವೇನು ಅದು ಮುಖ್ಯವಾಗಿದೆ ನಾನು ಗರಿಷ್ಠ ಶ್ರೇಣಿಯ ಬಗ್ಗೆ ಮಾತನಾಡುವಾಗ ನಾನು ಕ್ರೂಸ್ ಬಗ್ಗೆ ಮಾತನಾಡುತ್ತಿದ್ದೇನೆ ಅಂದರೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು half rho V square S CL equal to weightಕ್ಕೆ ಸಮನಾಗಿ ಬರೆಯುತ್ತೇನೆ ಮತ್ತು CL ಗಾಗಿ ನಾನು half rho V square S CL is CD naught by K equal to weigh ಕೆ ನಿಂದ ತೂಕಕ್ಕೆ ಸಮನಾಗಿ ಬರೆಯುತ್ತೇನೆ ಆದ್ದರಿಂದ half rho V square under root pi aspect ratio e CD naughtಕ್ಕೆ ಸಮಾನವಾದ WS 1 ಕ್ಕೆ ಸಮನಾಗಿರುವುದನ್ನು ನಾವು ತಿಳಿದಿದ್ದೇವೆ ನಾವು Low ಸಬ್ಸೋನಿಕ್ ವೇಗಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಇವುಗಳು ನಾನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಅಂದಾಜುಗಳು ಪರಿಕಲ್ಪನಾ ವಿನ್ಯಾಸ ಆದ್ದರಿಂದ ಅದು q root of pi aspect ratio e CD naught ಕ್ಕೆ ಸಮಾನವಾದ W byS ಅನ್ನು ಹೇಳುತ್ತದೆ ಈಗ ಒಂದು ಪರಿಕಲ್ಪನಾ ವಿನ್ಯಾಸ ಹಂತದಲ್ಲಿ ಈ ಸಂಖ್ಯೆಗಳನ್ನು ನಾನು ಹೇಗೆ ತಿಳಿಯುತ್ತೇನೆ ನನ್ನ ವಿಮಾನವು ಸಿದ್ಧವಾಗಿಲ್ಲ ಆದರೆ q infinite ಎಂದರೆ ಕ್ರಿಯಾತ್ಮಕ ಒತ್ತಡ ಎಂದು ನೀವು ನೋಡಬಹುದು ಆದ್ದರಿಂದ ಸ್ವಾಭಾವಿಕವಾಗಿ ನೀವು ವಿಮಾನವನ್ನು ಪರಿಕಲ್ಪನೆ ಮಾಡುವಾಗ ನೀವು ಟರ್ಬೊ ಪ್ರಾಪ್ ಅಥವಾ ಜೆಟ್ ಎಂಜಿನ್ ಆಗಿದ್ದರೆ ನಾನು ಯಾವ ಎತ್ತರದಲ್ಲಿ ಹಾರಾಡಬೇಕು ಅಥವಾ ಪ್ರಯಾಣಿಸಬೇಕು ಎಂದು ತಿಳಿಯಲು ಪ್ರಯತ್ನಿಸುತ್ತೀರಿ ಅದು ಸುಮಾರು 30000 ಅಡಿಗಳು ಎಂಜಿನ್ಗಳು ಹೆಚ್ಚು ಪರಿಣಾಮಕಾರಿಯಾಗಿರುವ ಟ್ರೋಪೋಪಾಸ್ ಮತ್ತು ನೀವು ಸಹ ಹೊಂದಿದ್ದೀರಿ ನೀವು ಯಾವ ರೀತಿಯ ಕ್ರೂಸ್ ವೇಗವನ್ನು ಹಾರಲು ಬಯಸುತ್ತೀರಿ ಎಂಬುದರ ಕುರಿತು ಒಂದು ಕಲ್ಪನೆ ಏಕೆಂದರೆ ಒಮ್ಮೆ ನೀವು ಗರಿಷ್ಠ ಶ್ರೇಣಿಯ ಬಗ್ಗೆ ಮಾತನಾಡುತ್ತಿದ್ದರೆ ನಿಮ್ಮ CL equal to under root CD naught by K ಸಮನಾಗಿರುತ್ತದೆ ಎಂದು CL ಸ್ಥಿರವಾಗಿದೆ ಮತ್ತು ಪರಿಕಲ್ಪನಾ ಹಂತದಲ್ಲಿ CD naught ಯಾವುದೇ ವಿಶಿಷ್ಟ ಮೌಲ್ಯವಿಲ್ಲ ನೀವು ಸುಮಾರು 0 025 ಮತ್ತು K ತೆಗೆದುಕೊಳ್ಳಬಹುದು aspect ratio ನಾವು ಸುಮಾರು 8 ತೆಗೆದುಕೊಳ್ಳಬಹುದು ಮತ್ತು e ನೀವು ಕಡಿಮೆ 0 7 ತೆಗೆದುಕೊಳ್ಳುವುದು ಉತ್ತಮ ಇದು ನನ್ನ ಸಂಖ್ಯೆಗಳು ಆದರೆ ನೀವು ಶಿಫಾರಸುಗಳಿಂದ ನೋಡಿದರೆ ನೀವು ಪ್ರೊಪೆಲ್ಲರ್ ಚಾಲಿತ ವಿಮಾನವನ್ನು ಕಾಣುತ್ತೀರಿ ಅವರು ನೀವು CDo ಯನ್ನು 0 02 ಎಂದು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಮತ್ತು ಜೆಟ್ಗೆ ಅದು 0 015 e 0 6 ಫೈಟರ್ ಮತ್ತು e 0 8 ಸಾರಿಗೆ ಆದ್ದರಿಂದ ಅದು ನಾವು ಯಾವ ರೀತಿಯ ಶ್ರೇಣಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಸರಿಯಾದ ಕಲ್ಪನೆಯನ್ನು ನೀಡುತ್ತದೆ ಆದರೆ ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ವ್ಯಾಪ್ತಿಯನ್ನು ಗರಿಷ್ಠಗೊಳಿಸಲಿರುವ ಈ CLನಲ್ಲಿ ನೀವು ಹಾರಲು ಬಯಸಿದರೆ ಇದು ವೇಗಕ್ಕೆ ನಿಮ್ಮ ಅಗತ್ಯವನ್ನು ಒಂದು ಅರ್ಥದಲ್ಲಿ ಪೂರೈಸದಿರಬಹುದು ವೇಗವು ತುಂಬಾ ಕಡಿಮೆಯಾಗಿದೆ ಎಂದು ನೀವು ಕಂಡುಕೊಳ್ಳಬಹುದು ಆದ್ದರಿಂದ ನಿಮಗೆ ಆಯ್ಕೆ ಇಲ್ಲ ಆದರೆ ನೀವು ಹಾರುವ ವೇಗವನ್ನು ಆರಿಸಬೇಕು ಮತ್ತು WSಅನ್ನು ಪಡೆಯಲು ಪ್ರಯತ್ನಿಸಬೇಕು ಆದರೆ WS ನ ಈ ಅಭಿವ್ಯಕ್ತಿ CL ಸಮಾನ ಎಂದು ಕಲ್ಪಿಸಲಾಗಿದೆ ನೀವು ಬಹಳ ಜಾಗರೂಕರಾಗಿರಬೇಕು ಉದಾಹರಣೆಗೆ CL equal to CD naught by K ನಿಮಗೆ ಸಿಎಲ್ನಲ್ಲಿ ಸಿಡಿಗೆ ಸಮನಾಗಿ ಹಾರಲು ಸಾಧ್ಯವಾಗದಿದ್ದರೆ ಅಂದರೆ ನೀವು CLCD ಗರಿಷ್ಠವಾಗಿ ಹಾರುತ್ತಿಲ್ಲ ನಂತರ ನಿಮಗೆ ಬೇರೆ ಆಯ್ಕೆಗಳಿಲ್ಲ ಆದರೆ ಇದರಿಂದ W by S ಅನ್ನು ಪಡೆಯಲು half rho square S CL equal to W ಗೆ ಸಮನಾಗಿರುತ್ತದೆ ಆದ್ದರಿಂದ W by S half rho V square CL ಆಗಿರುತ್ತದೆ ಮತ್ತು ನಾವು ಒಂದು ನಿರ್ದಿಷ್ಟ ಎತ್ತರದಲ್ಲಿ ವೇಗವನ್ನು ಆರಿಸಿದ್ದರೆ ಅದು ಅವಶ್ಯಕತೆ ಮತ್ತು ನಂತರ ನೀವು ಯಾವ ರೀತಿಯ CLಅನ್ನು ಹಾರಲು ಹೊರಟಿದ್ದೀರಿ ಎಂಬುದನ್ನು ಕಂಡುಹಿಡಿಯಬೇಕು W by S ನ ಕಲ್ಪನೆಯನ್ನು ನಾವು ಹೊಂದಿರದ ಕಾರಣ ನೀವು ಐತಿಹಾಸಿಕ ದತ್ತಾಂಶವನ್ನು ನೋಡುತ್ತೀರಿ CL ಅನ್ನು ನೀವು ಕಂಡುಕೊಳ್ಳುವ ಅದೇ ವರ್ಗದ ವಿಮಾನವು 0 3 ಆಗಿರಬಹುದು ಆದ್ದರಿಂದ ಅದರ ಪ್ರಕಾರ ಆ ಸಂಖ್ಯೆಯನ್ನು ಆರಿಸಿ ಆದರೆ ಮೂಲಭೂತವಾಗಿ ನೀವು ಗರಿಷ್ಠ ಶ್ರೇಣಿಯ ಬಗ್ಗೆ ಮಾತನಾಡುವಾಗ ನೀವು ಆ ಎಲ್ಲಾ ವಿಷಯಗಳನ್ನು ಆರಿಸಿಕೊಳ್ಳುವ ವಿಧಾನ ಇದು ನಂತರ ಬರುತ್ತದೆ ನೀವು ಅದನ್ನು ಅರಿತುಕೊಳ್ಳುತ್ತೀರಿ ನಂತರ ನಾವು W by S loiter ಮಾತನಾಡುತ್ತೇವೆ ನಾವು loiter ಬಗ್ಗೆ ಮಾತನಾಡುತ್ತೇವೆ ಈ ಹಂತದಲ್ಲಿ ನಾನು ಹೆಚ್ಚಾಗಿ ಸಾರಿಗೆ ವಿಮಾನವನ್ನು loiterಗಿಂತ ಹೆಚ್ಚಾಗಿ ಶ್ರೇಣಿಗಾಗಿ ವಿನ್ಯಾಸಗೊಳಿಸುತ್ತೇವೆ ಲೋಯಿಟರ್ 20 30 ನಿಮಿಷಗಳು ಆದರೆ ಇನ್ನೂ ನಾವು ಲೋಯಿಟರ್ ವಿಶೇಷಣಗಳ ಬಗ್ಗೆ ಒಂದು ಕಲ್ಪನೆಯನ್ನು ಹೊಂದಿರಬೇಕು ಮತ್ತು ಅದನ್ನು ನಿರ್ವಹಿಸಲು ಅಗತ್ಯವಿರುವ wing loading ಯಾವುದು ಎಂದು ನೋಡಬೇಕು ಜೆಟ್ WS ನಿಮಗೆ ತಿಳಿದಿರುವದನ್ನು ಈಗ ನಾನು ಹೇಗೆ ಮಾಡಬೇಕು ಅದು ಸುಲಭವಾಗಿ ನೋಡಬಹುದು ಅದು q pi aspect ratio e CD naught ಮತ್ತು ಪ್ರೊಪೆಲ್ಲರ್ WS ಗೆ q 3 pi aspect ratio e CD naught ಅದು ಹೇಗೆ ಸಂಭವಿಸುತ್ತದೆ ಏಕೆಂದರೆ ಜೆಟ್ ವಿಮಾನಕ್ಕಾಗಿ ನೀವು ಆ ಸಮಯದಲ್ಲಿ ಸಹಿಷ್ಣುತೆ ಗರಿಷ್ಠಕ್ಕೆ ಹೋಗುತ್ತಿದ್ದರೆ CL ಅವಶ್ಯಕತೆ CL TO CDಗೆ ಸಮನಾಗಿರುತ್ತದೆ ಇದು ಜೆಟ್ Eಮ್ಯಾಕ್ಸ್ ಸಹಿಷ್ಣುತೆ ಗರಿಷ್ಠ ನಿಮ್ಮ ಉಪನ್ಯಾಸವನ್ನು ನೀವು ಪರಿಷ್ಕರಿಸಬಹುದು ಮತ್ತು ಇದು ಪ್ರೊಪೆಲ್ಲರ್ CL ಸಮಾನವು under root 3 CD naught by K ಇದು ಪ್ರೊಪೆಲ್ಲರ್ V ಮ್ಯಾಕ್ಸ್ಗಾಗಿರುತ್ತದೆ ಈ CL ನಿಮಗೆ ತೂಕಕ್ಕೆ ಸಮಾನವಾದ ಲಿಫ್ಟ್ ಅನ್ನು ಸಮೀಕರಿಸುವ ಮೂಲಕ WS ಅನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಿಮಗೆ ತಿಳಿದಿದ್ದರೆ ಆದ್ದರಿಂದ ನೀವು ಈಗ WS ಗಾಗಿ ಮತ್ತೆ ಅಭಿವ್ಯಕ್ತಿಗಳನ್ನು ಹೊಂದಿದ್ದೀರಿ ಇದು Pi ಆಗಿದೆ aspect ratio e ಏನು 150 ರಿಂದ 200 knotsಗಳಷ್ಟು ಕಡಿಮೆ ವೇಗವನ್ನು ಊಹಿಸುತ್ತವೆ 1 knot ಸೆಕೆಂಡಿಗೆ ಸರಿಸುಮಾರು 0 5 ಮೀಟರ್ ಮತ್ತು ಪಿಸ್ಟನ್ ಪ್ರಾಪ್ಗಾಗಿ 80 ರಿಂದ 120 knots ಮತ್ತು ಇದು ಟರ್ಬೊ ಪ್ರಾಪ್ ಜೆಟ್ ಆಗಿದೆ ಇವು ಮಾರ್ಗಸೂಚಿಗಳು ಸಾಮಾನ್ಯವಾಗಿ ಕಡಿಮೆ ವೇಗ ಈಗ ಸ್ವಲ್ಪ ಸಮಯದವರೆಗೆ ನಾವು ಒಂದು turn rates ಬಗ್ಗೆ ಮಾತನಾಡುತ್ತೇವೆ ಅದು ಈ ರೀತಿ ತಿರುಗುತ್ತದೆ ಮತ್ತು ಎತ್ತರ ಮತ್ತು ವೇಗವನ್ನು ಸರಿಯಾಗಿ ನಿರ್ವಹಿಸುತ್ತದೆ ಇನ್ನೊಂದು ಅದು ತಿರುಗುತ್ತದೆ ಆದರೆ ಅದು ಎತ್ತರವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ನಾವು ಮಾತನಾಡುತ್ತಿರುವುದು ತತ್ಕ್ಷಣದ ತಿರುವು ದರಗಳು ಮತ್ತು ಅದು ವೇಗ ಅಥವಾ ಎತ್ತರವನ್ನು ಕಾಪಾಡಿಕೊಳ್ಳಬೇಕಾದ ಸ್ಥಿತಿಯಲ್ಲ ಮತ್ತು ತತ್ಕ್ಷಣದ ತಿರುವು ದರಕ್ಕೆ ವ್ಯತಿರಿಕ್ತವಾಗಿ ನೀವು ಅರ್ಥಮಾಡಿಕೊಳ್ಳಬಹುದು ನಿರಂತರ turn rates ಅಲ್ಲಿ ನಾನು turn ಮಾಡುತ್ತಿದ್ದೇನೆ ಎಂಬ ಷರತ್ತು ಅದೇ ಸಮಯದಲ್ಲಿ ವೇಗವನ್ನು ಕಾಪಾಡಿಕೊಳ್ಳಬೇಕು V ನಿರ್ವಹಿಸುವುದರ ಜೊತೆಗೆ ಎತ್ತರವನ್ನು ಸಹ ನಿರ್ವಹಿಸಬೇಕು ಆದ್ದರಿಂದ ನೀವು ನಿಜವಾಗಿಯೂ ಒತ್ತಡದಿಂದ ಆಡಬೇಕು ನಿಸ್ಸಂಶಯವಾಗಿ ಇದು ಹೆಚ್ಚು ಬೇಡಿಕೆಯಿದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಆದ್ದರಿಂದ ನೀವು ಗರಿಷ್ಠ ತಿರುವು ದರಕ್ಕೆ ಹೋಗಲು ಬಯಸಿದರೆ ನೀವು ತತ್ಕ್ಷಣದ ತಿರುವು ದರವನ್ನು ಅಥವಾ ಪರೋಕ್ಷವಾಗಿ ಆದ್ಯತೆ ನೀಡುತ್ತೀರಿ ನೀವು ತ್ವರಿತ ತಿರುವು ದರಕ್ಕೆ ಹೋಗುತ್ತಿದ್ದರೆ ನೀವು ಹೆಚ್ಚಿನ ತಿರುವು ದರವನ್ನು ಪಡೆಯಬಹುದು ಎಂದು ನಾನು ಹೇಳಬಲ್ಲೆ ಏಕೆಂದರೆ ನಿರಂತರ ತಿರುವು ದರಕ್ಕಾಗಿ ಶಕ್ತಿಯ ಕೆಲವು ಭಾಗವನ್ನು ಬಳಸಿಕೊಳ್ಳಲಾಗುತ್ತದೆ ವಿ ಮತ್ತು ಎತ್ತರವನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಆದ್ದರಿಂದ ನಾವು ಮೊದಲ ತತ್ಕ್ಷಣದ ತಿರುವು ದರದ ಬಗ್ಗೆ ಮಾತನಾಡುತ್ತೇವೆ ಅಲ್ಲಿ ನೀವು ಈ ಅಭಿವ್ಯಕ್ತಿಯನ್ನು under root n square minus one by V ತಿಳಿದಿರುವಿರಿ ಮತ್ತು ಅಲ್ಲಿ nW ಗೆ ಸಮಾನವಾದ ಲಿಫ್ಟ್ ಅಥವಾ ತೂಕದ ಅನುಪಾತದಿಂದ ಎತ್ತುವ ಲೋಡ್ ಫ್ಯಾಕ್ಟರ್ n ಸಮಾನವಾಗಿರುತ್ತದೆ ಮತ್ತು ಅಲ್ಲಿ ಲಿಫ್ಟ್ ನಡುವಿನ ಅನುಪಾತಕ್ಕೆ ಸಮಾನವಾಗಿರುತ್ತದೆ ಮತ್ತು ತೂಕ ವಿಶಿಷ್ಟವಾಗಿ ಮೊದಲೇ ವಿವರಿಸಿದ ಕಾರಣಕ್ಕಾಗಿ ನಿರಂತರ ತಿರುವು ದರಗಳು ತತ್ಕ್ಷಣದ ತಿರುವು ದರಕ್ಕಿಂತ ಕಡಿಮೆಯಿರುತ್ತವೆ ತತ್ಕ್ಷಣದ ತಿರುವು ದರ ಮೌಲ್ಯಕ್ಕಾಗಿ ನಾನು 6 ರಿಂದ 8g ವೇಗವರ್ಧನೆಗಳ ನಡುವೆ ಏನನ್ನೂ ನೋಡಬಹುದು ಆದರೆ ನಾನು ನಿಜವಾಗಿಯೂ ಕಂಡುಹಿಡಿಯಲು ಬಯಸಿದರೆ ತತ್ಕ್ಷಣದ ತಿರುವು ದರಕ್ಕೆ ರೆಕ್ಕೆ ಲೋಡಿಂಗ್ ಏನು ನಾನು ಹೇಗೆ ಕಂಡುಹಿಡಿಯುವುದು ಅದನ್ನು ಮಾಡಲು ಸರಳವಾದ ಮಾರ್ಗವೆಂದರೆ ನಿಮಗೆ ತಿಳಿದಿದ್ದರೆ ಈ ಅಭಿವ್ಯಕ್ತಿಯಿಂದ ಅಗತ್ಯವಿರುವ n ಯಾವುದು ಅದು ಯಾವ ವೇಗದಲ್ಲಿ ನಾನು ಯಾವ ತಿರುವು ದರದಲ್ಲಿ ಚಲಿಸಲು ಬಯಸುತ್ತೇನೆ ಅದು n ನ ನಿರ್ದಿಷ್ಟ ಮೌಲ್ಯಕ್ಕೆ ಅನುಗುಣವಾಗಿರುತ್ತದೆ ಮತ್ತು ನಂತರ ನಿಮಗೆ nW ಗೆ ಸಮಾನವಾದ ಲಿಫ್ಟ್ ತಿಳಿದಿದೆ n ಮತ್ತು half rho V square S CL nWಸಮನಾಗಿ ಇರಿಸಿ ಆದ್ದರಿಂದ ನನಗೆ ತಿಳಿದಿರುವ CL ಅಥವಾ WS ನನಗೆ q CLmax ಎಂದು n ತಿಳಿದಿದೆ ಇದು ಸ್ಪಷ್ಟವಾಗಿದೆ ನಾನು ಯಾವ ವೇಗದಲ್ಲಿ ಅಗತ್ಯವಿರುವ turn rate ಯಾವುದು ಅದು ನನಗೆ ಈ ಮೌಲ್ಯಕ್ಕೆ ಅಗತ್ಯವಿರುವ n ನ ಮೌಲ್ಯ ಏನು ಎಂದು ನೀಡುತ್ತದೆ ನಾನು ಇಲ್ಲಿಗೆ ಬಂದು ನಿರ್ದಿಷ್ಟ ಡೈನಾಮಿಕ್ನಲ್ಲಿ instantaneous turn rateನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ W by S ಏನು ಎಂದು ಕಂಡುಹಿಡಿಯುತ್ತೇನೆ ಒತ್ತಡ ಇದನ್ನು ಇದರಿಂದ ನೀಡಲಾಗಿದೆ ಆದರೆ ದಯವಿಟ್ಟು ನೀವು ಟೇಕ್ಆಫ್ ಅಥವಾ ಲ್ಯಾಂಡಿಂಗ್ ಬಗ್ಗೆ ಮಾತನಾಡುವಾಗ ಈ CLmax CLmaxನಷ್ಟು ಹೆಚ್ಚಿಲ್ಲ ಆದರೆ ಈ ಮೌಲ್ಯವು ಸಾಮಾನ್ಯವಾಗಿ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ CLmax ಆಗಿರುತ್ತದೆ ಯುದ್ಧದ ಸಮಯದಲ್ಲಿ ಫ್ಲಾಪ್ ಯುದ್ಧದ ಸಮಯದಲ್ಲಿ ಇದು ಮುಖ್ಯವಾಗಿದೆ ಸಾಮಾನ್ಯ ಹಾರಾಟದ ಸಮಯದಲ್ಲಿ ನೀವು ಈ ಎಲ್ಲ ವಸ್ತುಗಳನ್ನು ಬಳಸಲು ಎಂದಿಗೂ ಬಯಸುವುದಿಲ್ಲ ಏಕೆಂದರೆ ನೀವು ಸಾಕಷ್ಟು ದಂಡವನ್ನು ನೀಡುತ್ತೀರಿ ಅಂತೆಯೇ ಸಂಕೀರ್ಣ ಯುದ್ಧ ವಿಮಾನದ ಸಂಕೀರ್ಣ ಯುದ್ಧ ವಿಮಾನಗಳಿಗೆ CLmax 1 ರಿಂದ 1 5 ಆಗಿರಬಹುದು ಆದರೆ ನಾನು ಇದನ್ನು ಬರೆಯುವಾಗ ದಯವಿಟ್ಟು ಅರ್ಥಮಾಡಿಕೊಳ್ಳಿ ಅಲ್ಲಿ ಹೆಚ್ಚಿನ ವೇಗದಲ್ಲಿ ಸೆಕೆಂಡಿಗೆ 300 ಮೀಟರ್ ಇರಬಹುದು ನೀವು ಯುದ್ಧ ಮಾಡುತ್ತಿದ್ದರೆ ನಿಮಗೆ ಸಾಕಷ್ಟು ಡ್ರ್ಯಾಗ್ ಪೆನಾಲ್ಟಿ ಮತ್ತು ಹೆಚ್ಚಿನ ಒತ್ತಡ ಬೇಕಾಗುತ್ತದೆ ಆದರೆ ಅದಕ್ಕಾಗಿ ವಿಮಾನವನ್ನು ಉದ್ದೇಶಿಸಿದ್ದರೆ ನೀವು ಈ ಹೆಚ್ಚಿನ wing loading ಅನ್ನು ಹೊಂದಿರಬೇಕು ಆದ್ದರಿಂದ ವಿಭಿನ್ನ ಮಿಷನ್ ಅವಶ್ಯಕತೆಗಾಗಿ ಯಾವ ರೀತಿಯ wing loading ಅಗತ್ಯವಿದೆ ಎಂದು ನಾವು ಈಗ ನೋಡುತ್ತಿದ್ದೇವೆ ನಾವು ತತ್ಕ್ಷಣದ ತಿರುವು ದರದ ಬಗ್ಗೆ ಮಾತನಾಡಿದ್ದೇವೆ ನಿರಂತರ ತಿರುವು ದರದ ಬಗ್ಗೆಯೂ ನಾವು ಪ್ರಸ್ತಾಪಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ instantaneous turn rate ಮತ್ತು ನಿರಂತರ turn rate ಪುನಃ ಪರಿಶೀಲಿಸುತ್ತೇವೆ ಈಗ ನಾವು ಅವುಗಳನ್ನು ಒಟ್ಟಿಗೆ ನೋಡುತ್ತೇವೆ ಮತ್ತು ನಿರಂತರ turn rate ಏಕೆ ಮುಖ್ಯವಾಗಿದೆ instantaneous turn rate ಏಕೆ ಮುಖ್ಯವಾಗಿದೆ ಎಂದು ನೋಡುತ್ತೇವೆ